ಆಕ್ಸಿಲರಿ ಕ್ಷೇತ್ರ H ಇಲ್ಲಿಯವರೆಗೆ ನೀಡಿದ ಹಿನ್ನೆಲೆಯೊಂದಿಗೆ ಕಾಂತೀಯ ವಸ್ತುಗಳ ಉಪಸ್ಥಿತಿಯಲ್ಲಿ ಕಾಂತೀಯ ಕ್ಷೇತ್ರವು ಹೇಗೆ ವರ್ತಿಸುತ್ತದೆ ಎಂಬುದನ್ನು ನೋಡಲು ನಾವು ಈಗ ಸಿದ್ಧರಿದ್ದೇವೆ ನಾವು ಅದನ್ನು ಮಾಡುವ ಮೊದಲು ನಾನು ಇಲ್ಲಿಯವರೆಗೆ ಕಲಿತದ್ದನ್ನು ಕೆಲವೇ ಸಾಲುಗಳಲ್ಲಿ ಅಥವಾ ಒಂದೆರಡು ನಿಮಿಷಗಳಲ್ಲಿ ಪರಿಶೀಲಿಸುತ್ತೇನೆ ನಾವು ಕಲಿತಿದ್ದೇವೆ ಒಂದು ಕಾಂತೀಯ ಕ್ಷೇತ್ರವು ವಿದ್ಯುತ್ ಪ್ರವಾಹಗಳಿಂದ ಉತ್ಪತ್ತಿಯಾಗುತ್ತದೆ ನಾವು ಕಲಿತ ಸಂಬಂಧಿತ ನಿಯಮಗಳೆಂದರೆ ಬಯೋ ಸವರ್ಟ್ ಮತ್ತು ಆಂಪಿಯರ್ ನಿಯಮ ಎರಡನೆಯದಾಗಿ B0j ಗೆ ಸಮಾನವಾಗಿರುತ್ತದೆ ಮತ್ತು ಯಾವುದೇ ಹಂತದಲ್ಲಿ B 0 ಆಗಿರುತ್ತದೆ ಎಂದು ನಾವು ಕಲಿತಿದ್ದೇವೆ ಮತ್ತು ಆದ್ದರಿಂದ ಫಲಿತಾಂಶವಾಗಿ B ಅನ್ನು ವೆಕ್ಟರ್ ವಿಭವದ ಸುರುಳಿಯಾಗಿ ವ್ಯಕ್ತಪಡಿಸಬಹುದು ಎಂದು ನಾವು ಕಲಿತಿದ್ದೇವೆ ಅದನ್ನು ನಾವು ಲೆಕ್ಕಾಚಾರ ಮಾಡುತ್ತಲೇ ಇದ್ದೇವೆ ಮೂರನೆಯದಾಗಿ ನಾವು ಕಲಿತದ್ದು ನಾನು ಕಾಂತೀಯ ದ್ವಿಧ್ರುವಿ ಅಥವಾ ಮ್ಯಾಗ್ನೆಟೈಸೇಶನ್ M ನೊಂದಿಗೆ ಕಾಂತೀಯ ಮಾಧ್ಯಮವನ್ನು ತೆಗೆದುಕೊಂಡಾಗ ಇಲ್ಲಿ M ಯುನಿಟ್ ಪರಿಮಾಣಕ್ಕೆ ಮ್ಯಾಗ್ನೆಟಿಕ್ ದ್ವಿಧ್ರುವಿ ಕ್ಷಣವಾಗಿದೆ ನಂತರ ಇದು ಬೌಂಡ್ ಕರೆಂಟ್jb ಗೆ ಸಮನಾಗಿರುತ್ತದೆ ಇದು jb M ಆಗಿದೆ ಮತ್ತು ಇವುಗಳನ್ನು ಬಳಸಿಕೊಂಡು ನಾವು ಕೆಲವು ಉದಾಹರಣೆಗಳನ್ನು ಪರಿಹರಿಸಿದ್ದೇವೆ ಕ್ಷೇತ್ರವನ್ನು ಅನ್ವಯಿಸಿದಾಗ ಕಾಂತೀಯ ಕ್ಷಣವನ್ನು ಅಭಿವೃದ್ಧಿಪಡಿಸುವ ಆಯಸ್ಕಾಂತೀಯ ವಸ್ತುಗಳು ಕುಳಿತುಕೊಳ್ಳುವ ಸಂದರ್ಭಗಳನ್ನು ಎದುರಿಸಲು ಇವುಗಳನ್ನು ಬಳಸುವ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸುವುದು ನಾವು ಈಗ ಮಾಡಲು ಬಯಸುತ್ತೇವೆ ಆದ್ದರಿಂದ ಇದನ್ನು ಮಾಡಲು B0j ಈಗ ಪ್ರವಾಹಗಳ ಉಪಸ್ಥಿತಿಯಲ್ಲಿ ಪ್ರಸ್ತುತ ಸಾಂದ್ರತೆ j ಇದ್ದರೆ ಈಗ ನಾನು ಕೆಂಪು ಬಣ್ಣದಿಂದ ಬರೆಯುತ್ತೇನೆ ಮತ್ತು ಈ ಆಯಸ್ಕಾಂತೀಯ ವಸ್ತುಗಳು ಇಲ್ಲಿ ಒಂದನ್ನು ಇಲ್ಲಿ ಒಂದು ಮತ್ತು ಹೀಗೆ ಕಾಂತೀಕರಣಗೊಳ್ಳುತ್ತವೆ ಎಂದು ಭಾವಿಸೋಣ ಈ ಕ್ಷೇತ್ರದಲ್ಲಿ ಹಾಕಿದಾಗ ಅದು ಕಾಂತೀಯ ಕ್ಷಣ M ಅನ್ನು ಅಭಿವೃದ್ಧಿಪಡಿಸುತ್ತದೆ ಆಗ ಏನಾಗುತ್ತದೆ ಈಗ ಈ B0jfree0M ಅನ್ನು ನಾವು ಈಗ ಚರ್ಚಿಸಿದ್ದೇವೆ ಆದ್ದರಿಂದ ನಾನು ಈ ಸಮೀಕರಣವನ್ನು B 0M ಎಂದು ಬರೆಯಬಹುದು ಅದು 0jfree ಇದು ಧ್ರುವೀಕರಿಸಬಹುದಾದ ಮಾಧ್ಯಮದ ಉಪಸ್ಥಿತಿಯಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಲ್ಲಿ ನಾವು ಬರೆದ ಸಮೀಕರಣಕ್ಕೆ ಹೋಲುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ ನಾವು H ಅನ್ನು ಪರಿಚಯಿಸುತ್ತಿದ್ದೇವೆ ಇದು ಫ್ರೀ ಕರೆಂಟ್ ಸಾಂದ್ರತೆಗೆ ಸಂಬಂಧಿಸಿದೆ ಇದು ಕಾಂತೀಯ ಕ್ಷೇತ್ರವಲ್ಲ ಈ ಪ್ರದೇಶದಲ್ಲಿ ಚಾರ್ಜ್ ಚಲಿಸಿದರೆ ಅದರ ಮೇಲಿನ ಬಲವನ್ನು B H ನಿಂದ ನಿರ್ಧರಿಸಲಾಗುತ್ತದೆ ನಾವು ಪರಿಚಯಿಸುವ H ಹೆಚ್ಚುವರಿ ವೆಕ್ಟರ್ ಆಗಿದ್ದು ಅದು ಫ್ರೀ ಕರೆಂಟ್ಗೆ ಮಾತ್ರ ಸಂಬಂಧಿಸಿದೆ ಅದನ್ನು ನಾವು ಹೊರಗಿನಿಂದ ನಿಯಂತ್ರಿಸಬಹುದು B 0M0jfree H rB 0M ಆದ್ದರಿಂದ ನಾವು ಪರಿಚಯಿಸಿದ್ದು ಕ್ಷೇತ್ರ H ಇದು B0 M ಇದರ Hjfree ಸಮಾನವಾಗಿರುತ್ತದೆ ನಾನು ಪೂರ್ತಿಯಾಗಿ 0 ನಿಂದ ಭಾಗಿಸಿದರೆ ಅದು ಇನ್ನೂ ಉತ್ತಮವಾಗಿರುತ್ತದೆ ಮತ್ತು H ಅನ್ನು HB0 M ಎಂದು ವ್ಯಾಖ್ಯಾನಿಸಿ ಆದ್ದರಿಂದ Hjfree ಗೆ ಸಮಾನವಾಗಿರುತ್ತದೆ ಹಾಗೆ D 𝝆 ಗೆ ಸಮಾನವಾಗಿದೆ ಎಂದು ಮತ್ತೊಮ್ಮೆ ನೆನಪಿಸಿಕೊಳ್ಳಿ ಇದೂ ಅದರಂತೆಯೇ ಇದೆ ಅದಕ್ಕಾಗಿಯೇ ನಾನು HB0 M ಗೆ ಸಮನಾಗಿರುತ್ತದೆ ಅಥವಾ ಸಮಾನವಾಗಿ B0HM ಗೆ ಸಮನಾಗಿರುತ್ತದೆ ಅಂದರೆ Hjfree ಅದು ಕರ್ಲ್ ಸಮೀಕರಣ HB0 M or B0HM Hjfree ಕಾಂತಕ್ಷೇತ್ರದಲ್ಲಿ ನಾನು ಹೊಂದಿರುವ ಇತರ ಸಮೀಕರಣ ಯಾವುದು B0 ಆದ್ದರಿಂದ ನಾನು ಈ ಎರಡು ಸಮೀಕರಣಗಳನ್ನು ಕಾಂತೀಯ ವಸ್ತುವಿನ ಉಪಸ್ಥಿತಿಯಲ್ಲಿ ಅಥವಾ ಕಾಂತೀಯ ಕ್ಷಣ ಮತ್ತು ಮುಕ್ತ ಪ್ರವಾಹಗಳ ಉಪಸ್ಥಿತಿಯಲ್ಲಿ ಪಡೆದುಕೊಂಡಿದ್ದೇನೆ ಮತ್ತೆ ಇವುಗಳು ಸ್ಥಾಯೀವಿದ್ಯುತ್ತಿನ ಪರಿಸ್ಥಿತಿಗಾಗಿ ನಾವು ಹೊಂದಿದ್ದ ಸಮೀಕರಣಗಳಿಗೆ ಹೋಲುತ್ತವೆ ಅಲ್ಲಿ ನಾನು E 0 ಮತ್ತು D 𝝆 ಆಗಿದೆ ಇದು ತುಂಬಾ ಹೋಲುತ್ತದೆ Hjfree H ಮತ್ತು B0 ಸಮಾನವಾಗಿರುತ್ತದೆ ನಾವು ಕಾಂತಕ್ಷೇತ್ರವನ್ನು ಹೇಗೆ ಪಡೆಯುತ್ತೇವೆ ಎಂಬುದು ಪ್ರಶ್ನೆ H 0 ಅದು ತುಂಬಾ ಸುಲಭ ಏಕೆಂದರೆ ಈ ಎರಡು ಸಮೀಕರಣಗಳು ಒಟ್ಟಾಗಿ ನನಗೆ ಸಮೀಕರಣಗಳನ್ನು ನೀಡುತ್ತವೆ B ಗಾಗಿ ಇರುತ್ತವೆ Bjಗೆ ಸಮಾನವಾಗಿರುತ್ತದೆ ಮತ್ತು B0 ಸಮಾನವಾಗಿರುತ್ತದೆ H ನ ವ್ಯತ್ಯಾಸವು ಶೂನ್ಯವಾಗಿರಬೇಕಾಗಿಲ್ಲ ನಾನು ಇಲ್ಲಿ ತೋರಿಸುತ್ತೇನೆ M ಸಮಾನವಾಗಿರುತ್ತದೆ ಮತ್ತು 10 B ಈ ಪ್ರಮಾಣವು ಶೂನ್ಯವಾಗಿರಬೇಕಾಗಿಲ್ಲ ಆದಾಗ್ಯೂ B 0 ಏಕೆ ನನ್ನ ಬಳಿ ಯಾವುದೇ ವಸ್ತುವಿದೆ ಎಂದು ಭಾವಿಸೋಣ ಸರಳವಾದ ವಸ್ತುವನ್ನು ತೆಗೆದುಕೊಳ್ಳಿ ಮತ್ತು ನನ್ನಲ್ಲಿ M ದೆ ಉದಾಹರಣೆಗೆ ಇದನ್ನು ಬಾಣದ ಉದ್ದದಿಂದ ತೋರಿಸಬಹುದು ಈ ಉದ್ದ ನಂತರ ಉದ್ದವು ಹೆಚ್ಚಾಗಬಹುದು ಇದು ಇಲ್ಲಿ ಇನ್ನೂ ಹೆಚ್ಚಿರಬಹುದು ಆದ್ದರಿಂದ ನಾನು ಈ ದಿಕ್ಕಿನಲ್ಲಿ ಚಲಿಸುತ್ತಿರುವಾಗ M ನ ಅಂಶವು ಹೆಚ್ಚುತ್ತಿದೆ ಮತ್ತು M ನ ವ್ಯತ್ಯಾಸವು ಶೂನ್ಯವಾಗಿರುವುದಿಲ್ಲ ಆದ್ದರಿಂದ H ಶೂನ್ಯವಾಗಿರಬೇಕಾಗಿಲ್ಲ ಮತ್ತೊಮ್ಮೆ ಇದು ಶೂನ್ಯವಾಗಿರುವ E ಅನ್ನು ಹೋಲುತ್ತದೆ ಆದರೆ ನೆನಪಿಡಿ D ಶೂನ್ಯವಾಗಿರಲಿಲ್ಲ ಆದ್ದರಿಂದ ಕಾಂತೀಯ ವಸ್ತುಗಳ ಉಪಸ್ಥಿತಿಯಲ್ಲಿ ಕಾಂತೀಯ ಕ್ಷೇತ್ರವನ್ನು ಪರಿಹರಿಸಲು ನಮಗೆ ಹೆಚ್ಚುವರಿ ತಂತ್ರ ಅಥವಾ ಕೆಲವು ಹೆಚ್ಚಿನ ಮಾಹಿತಿಯ ಅಗತ್ಯವಿದೆ ನಾವು ಈ ಉಪನ್ಯಾಸವನ್ನು ಮುಗಿಸುವ ಮೊದಲು ಕಾಂತೀಯ ಕ್ಷಣಗಳಿಂದ ಬೌಂಡ್ ಪ್ರವಾಹಗಳು ಹೇಗೆ ಉದ್ಭವಿಸುತ್ತವೆ ಅಥವಾ ನಾವು ಅವುಗಳನ್ನು ಹೇಗೆ ಅರ್ಥೈಸಿಕೊಳ್ಳಬಹುದು ಎಂಬ ಭಾವನೆಯನ್ನು ನಾನು ನಿಮಗೆ ನೀಡಲು ಬಯಸುತ್ತೇನೆ ನಾವು ಕಾಂತೀಯ ಕ್ಷಣದ ಕರ್ಲ್ ಮತ್ತು ಮೇಲ್ಮೈ ಪ್ರವಾಹದ ಕರ್ಲ್ ಅನ್ನು ಹೊಂದಿದ್ದೇವೆ ಎಂದು ನೆನಪಿಸಿಕೊಳ್ಳಿ ಇದು n M ಆಗಿದೆ ಹಾಗೆಯೇ ಒಂದು ಸಣ್ಣ ಲೂಪ್ ಪ್ರವಾಹವು ದ್ವಿಧ್ರುವಿಗೆ ಸಮನಾಗಿರುತ್ತದೆ ಎಂದು ನೆನಪಿಸಿಕೊಳ್ಳಿ ನಾನು ಈ ವಾದವನ್ನು ತಿರುಗಿಸಬಹುದು ಮತ್ತು ದ್ವಿಧ್ರುವಿಯು ಪ್ರಸ್ತುತ ಸಾಗಿಸುವ ಲೂಪ್ಗೆ ಸಮನಾಗಿರುತ್ತದೆ ಎಂದು ಹೇಳಬಹುದು ಈಗ ಒಂದು ಸನ್ನಿವೇಶವನ್ನು ನೋಡಿ ಕೆಲವು ಕಾಂತೀಯ ಕ್ಷಣವನ್ನು ಹೊಂದಿರುವ ವಸ್ತುವಿದೆ ಎಂದು ಭಾವಿಸೋಣ ನಾವು ಮೇಲಕ್ಕೆ ಹೋಗುವ ದಿಕ್ಕಿನಲ್ಲಿ ಏಕರೂಪದ ಕಾಂತೀಯ ಕ್ಷಣವನ್ನು ಹೇಳೋಣ ನಂತರ ನಾನು ಅದರ ಒಂದು ಸಣ್ಣ ಭಾಗವನ್ನು ನೋಡಿದರೆ ಇಲ್ಲಿ ಈ ಸಣ್ಣ ಭಾಗವು ಮೇಲಕ್ಕೆ ಹೋಗುವ ದಿಕ್ಕಿನಲ್ಲಿ ದ್ವಿಧ್ರುವಿ ಕ್ಷಣವನ್ನು ಹೊಂದಿದೆ ಮತ್ತು ಅದು ಪ್ರದಕ್ಷಿಣಾಕಾರವಾಗಿ ಚಲಿಸುವ ಪ್ರವಾಹಕ್ಕೆ ಸಮನಾಗಿರುತ್ತದೆ ಈ ಮೇಲ್ಮೈಗಳ ಉದ್ದಕ್ಕೂ ಈಗ ಕತ್ತಲಾಗಲಿವೆ ಆದ್ದರಿಂದ ಈ ಮೇಲ್ಮೈಗಳಲ್ಲಿ ಬದಿಯ ಮೇಲ್ಮೈಗಳಲ್ಲಿ ಪ್ರಸ್ತುತ ಹೋಗುತ್ತದೆ ಈ ಸಂಪೂರ್ಣ ವಿಷಯವು ಏಕರೂಪದ ಕಾಂತೀಯ ಕ್ಷಣವನ್ನು ಹೊಂದಿದ್ದರೆ ಆಗ ಏನಾಗಲಿದೆ ಎಂಬುದು ಪಕ್ಕದ ಮೇಲ್ಮೈಗಳಲ್ಲಿರುವ ಈ ಎಲ್ಲಾ ಪ್ರವಾಹಗಳು ನಾನು ಇದನ್ನು ತೆಗೆದುಕೊಳ್ಳುವ ಪಕ್ಕದ ಬ್ಲಾಕ್ ಇದೆಯೇ ಎಂದು ಗಮನಿಸಿ ಹಸಿರು ಪ್ರವಾಹವು ಹೋಗುತ್ತದೆ ಕೆಳಗೆ ಕೆಂಪು ಕರೆಂಟ್ ಏರಲಿದೆ ಮತ್ತು M ಸಮವಾಗಿರುವುದರಿಂದ ಅವರು ರದ್ದುಗೊಳಿಸಲಿದ್ದಾರೆ ಮತ್ತು ಆದ್ದರಿಂದ ಪ್ರಸ್ತುತವನ್ನು ರದ್ದುಗೊಳಿಸದೆ ಬಿಡುವ ಏಕೈಕ ಸ್ಥಳಗಳು ಮೇಲ್ಮೈಗಳಲ್ಲಿರುತ್ತವೆ ಈ ಬ್ಲಾಕ್ನ ಹೊರ ಮೇಲ್ಮೈಗಳು ಮತ್ತು ಈ ಪ್ರವಾಹಗಳ ಪ್ರಮಾಣ ಎಷ್ಟು ಇದು n M ಆಗಿದೆ ಆದ್ದರಿಂದ ಹೊರಗೆ ಮತ್ತು ಅದು ನಾವು k ಬಗ್ಗೆ ಮಾತನಾಡುವ ಮೇಲ್ಮೈ ಪ್ರವಾಹವಾಗಿದೆ ಮತ್ತೊಂದೆಡೆ ಕೆಂಪು ಬಿಂದುವಿನಲ್ಲಿ ಈ M ಆಗಿದ್ದರೆ ಅದನ್ನು ಇಲ್ಲಿ ತೋರಿಸುತ್ತೇನೆ ಕೆಂಪು ಬಿಂದು ಮತ್ತು ಇಲ್ಲಿ ಹಸಿರು ಬಿಂದು ಸ್ವಲ್ಪ ವಿಭಿನ್ನವಾಗಿತ್ತು ನಂತರ ನಾನು ಬಲಕ್ಕೆ ಚಲಿಸುವಾಗ ನಾನು ಬಲಕ್ಕೆ ಚಲಿಸುವಾಗ ಲಂಬ ಘಟಕ ಆದ್ದರಿಂದ ನಾವು ಇದನ್ನು X ದಿಕ್ಕು ಎಂದು ಹೇಳೋಣ M ನ Y ಘಟಕವು ಬದಲಾಗುತ್ತಿದೆ ಮತ್ತು ಆದ್ದರಿಂದ ಇಂಟರ್ಫೇಸ್ನಲ್ಲಿನ ಪ್ರವಾಹಗಳು ಬದಲಾಗುವುದಿಲ್ಲ ಪ್ರವಾಹಗಳು ಬದಲಾಗದಿದ್ದರೆ ಅಂದರೆ M ಬದಲಾಗಿದ್ದರೆ ನಂತರ ಪ್ರವಾಹಗಳು ಮತ್ತು ಈ ಮೇಲ್ಮೈಗಳು ಬದಲಾಗುವುದಿಲ್ಲ ಮತ್ತು ಅವುಗಳು ಬೃಹತ್ ಪ್ರವಾಹಕ್ಕೆ ಕೊಡುಗೆ ನೀಡುತ್ತವೆ ಇಲ್ಲಿ My X ನೊಂದಿಗೆ ಬದಲಾಗುತ್ತಿದೆ ಆದ್ದರಿಂದ ಇದು M ನ ಸುರುಳಿಗೆ ಸಂಬಂಧಿಸಿದೆ ಮತ್ತು ಅದು ನಿಮಗೆ ಬೃಹತ್ ಪ್ರವಾಹವನ್ನು ನೀಡುತ್ತದೆ ಆದ್ದರಿಂದ ಇದು ಬೌಂಡ್ ಬಲ್ಕ್ ಕರೆಂಟ್ ಮತ್ತು ಬೌಂಡ್ ಮೇಲ್ಮೈ ಪ್ರವಾಹದ ಭೌತಿಕ ವ್ಯಾಖ್ಯಾನವಾಗಿದೆ ಧ್ರುವೀಕರಣದಿಂದ ಹೊರಬರುವ ಬೌಂಡ್ ಚಾರ್ಜ್ಗಳು ಮತ್ತು ಬೌಂಡ್ ಬಲ್ಕ್ ಚಾರ್ಜ್ಗಳು ಬೌಂಡ್ ಸರ್ಫೇಸ್ ಚಾರ್ಜ್ಗಳಿಗೆ ಇದೇ ರೀತಿಯ ವ್ಯಾಖ್ಯಾನವನ್ನು ನಾವು ಹೊಂದಿದ್ದೇವೆ